ಚಿತ್ರಗಳ ವಿಧಾನ II ನೆಲದ ಲೋಹೀಯ ಸಮತಲ ಮತ್ತು ನೆಲದ ಲೋಹದ ಗೋಳದ ಮುಂದೆ ಪಾಯಿಂಟ್ ಚಾರ್ಜ್ ಹಿಂದಿನ ಉಪನ್ಯಾಸದಲ್ಲಿ ಲೋಹೀಯ ಮೇಲ್ಮೈ ಅಥವಾ ಲೋಹ ಅಥವಾ ಮೇಲ್ಮೈ ಮುಂದೆ ಇರಿಸಲಾಗಿರುವ ಚಾರ್ಜ್ ನ ಸಾಮರ್ಥ್ಯವನ್ನು ಕಂಡುಹಿಡಿಯಲು ನಾವು ದ್ರಾವಣದ ಅನನ್ಯತೆಯನ್ನು ಬಳಸಿದ್ದೇವೆ ಅದು ನೆಲಕ್ಕೆ ಸಂಪರ್ಕಗೊಂಡಿದೆ ಅಥವಾ 0 V ಗೆ ಸಮನಾಗಿರುತ್ತದೆ ಮತ್ತು ಮೇಲ್ಮೈ ಮುಂದೆ ಮೈನಸ್ q ಚಾರ್ಜ್ ಗೆ ಹಾಕುವ ಮೂಲಕ ಪೊಟೆನ್ಶಿಯಲ್ ಅನ್ನು ಪಡೆಯಬಹುದು ಎಂದು ನಾವು ಕಂಡುಕೊಂಡಿದ್ದೇವೆ ಅದು ಮೇಲ್ಮೈಯಿಂದ ಒಂದೇ ದೂರದಲ್ಲಿ Z ದೂರದಲ್ಲಿದೆ ಮೇಲ್ಮೈ ಚಾರ್ಜ್ ಸಿಗ್ಮ ವನ್ನು ಸಹ ನಾವು ಲೆಕ್ಕ ಹಾಕಿದ್ದೇವೆ ಅದು q 2 ಪೈ Z0 s ಸ್ಕ್ವೇರ್ Z0 ಪವರ್ 32 ಈಗ ಈ ಚಾರ್ಜ್ ಅನ್ನು ಲೋಹದ ಮೇಲ್ಮೈ ಮುಂದೆ ತಂದರೆ ಏನು ಏಕೆಂದರೆ ಈ ಋಣಾತ್ಮಕ ಶುಲ್ಕಗಳು ಇಲ್ಲಿ ಮೈನಸ್ ಚಿಹ್ನೆ ಮೇಲ್ಮೈಯಲ್ಲಿ ಪ್ರಚೋದಿಸಲ್ಪಟ್ಟ ಋಣಾತ್ಮಕ ಶುಲ್ಕಗಳಿಂದ ಆಕರ್ಷಿತವಾಗುತ್ತವೆ ಎಲ್ಲವನ್ನೂ ಈ ಮೈನಸ್ q ನಿಂದ ನೇರವಾಗಿ ಲೆಕ್ಕಹಾಕಬಹುದು ಚಾರ್ಜ್ q ನಲ್ಲಿನ ಫೋರ್ಸ್ ಅನ್ನು ಈ ಎರಡು ಚಾರ್ಜ್ಗಳ ನಡುವಿನ ಶಕ್ತಿ ಚಾರ್ಜ್ ಮತ್ತು ಅದರ ಇಮೇಜ್ ಚಾರ್ಜ್ ಎಂದು ಲೆಕ್ಕಹಾಕಬಹುದು ಆದ್ದರಿಂದ ಇದರ ಮೇಲೆ ಬಲವನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 q ಸ್ಕ್ವೇರ್ 4 Z0 ಸ್ಕ್ವೇರ್ ಎಂದು ನೀಡಲಾಗುತ್ತದೆ ಮತ್ತು ಇದು ಆಕರ್ಷಕವಾಗಿದೆ ಆದ್ದರಿಂದ ಮೈನಸ್ ಚಿಹ್ನೆಯೊಂದಿಗೆ Z ಯುನಿಟ್ ವೆಕ್ಟರ್ ಅನ್ನು ಇಲ್ಲಿ ಇಡೋಣ ಇದು 1 ಓವರ್ 4 z0 ಸ್ಕ್ವೇರ್ ಆಗಿ ಹೋಗುತ್ತದೆ ಎಂಬುದನ್ನು ಗಮನಿಸಿ ಪ್ರೇರಿತ ಚಾರ್ಜ್ ಡೆನ್ಸಿಟಿ ಸಿಗ್ಮಾ s Z0 ಮತ್ತು q ನಲ್ಲಿ ಬಲವನ್ನು ಲೆಕ್ಕಾಚಾರ ಮಾಡಲು ನಾನು ಇದನ್ನು ಎಕ್ಸಸೈಜ್ ಆಗಿ ಬಿಡುತ್ತೇನೆ ಇದು ಇದಕ್ಕೆ ಸಮಾನವಾಗಿದೆ ಚಾರ್ಜ್ q ನ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಬಗ್ಗೆ ಏನು ಹೇಳಬಹುದು ಅದು ನಾವು ಈ ಇಮೇಜ್ ಚಾರ್ಜ್ q ಮತ್ತು ಇಮೇಜ್ ಚಾರ್ಜ್ ಮೈನಸ್ q ಅನ್ನು ಹೊಂದಿದ್ದೇವೆ Z0 ಅನ್ನು ಸೇರಿಸಿ ನಾನು ಪೊಟೆನ್ಶಿಯಲ್ V ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 q ಸ್ಕ್ವೇರ್ ಓವರ್ 2 Z 0 ಏಕೆಂದರೆ ಇದು ಎರಡು ಚಾರ್ಜ್ ಗಳ ನಡುವಿನ ಪೊಟೆನ್ಶಿಯಲ್ ಶಕ್ತಿಯಾಗಿದೆ ಮತ್ತು ಉತ್ತರ ಇಲ್ಲ ಅದಕ್ಕೆ ಬಹಳ ಸರಳವಾದ ಕಾರಣವಿದೆ ಅದಕ್ಕೆ ಕಾರಣವೆಂದರೆ ನಿರ್ದಿಷ್ಟ ಚಾರ್ಜ್ ವಿತರಣೆಯ ಕಾರಣದಿಂದಾಗಿ ನಾವು ಪೊಟೆನ್ಶಿಯಲ್ ಅನ್ನು ಲೆಕ್ಕಾಚಾರ ಮಾಡಿದಾಗ ನೆನಪಿಡಿ ನಾವು ಇದನ್ನು ಇಂಟಿಗ್ರೇಶನ್ ರೋ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ 1 ಓವರ್ 4 ಪೈ ಎಪ್ಸಿಲಾನ್ 0 ಎಂದು ಬರೆಯಬಹುದು ಮತ್ತು ಚಾರ್ಜ್ ಸಾಂದ್ರತೆಯು ಸ್ಥಿರವಾಗಿ ಉಳಿದಿದ್ದರೆ ಅದು ಬದಲಾಗುವುದಿಲ್ಲ ಚಾರ್ಜ್ ಅನ್ನು ಅನಂತದಿಂದ ಆ ಹಂತಕ್ಕೆ ತರುವಲ್ಲಿ ಮಾಡಿದ ಕೆಲಸ ಇದು ಹೇಗಾದರೂ ಈ ಸಂದರ್ಭದಲ್ಲಿ ಗಮನಿಸಿ ಇಮೇಜ್ ಚಾರ್ಜ್ ಸಮಸ್ಯೆಯು ಚಾರ್ಜ್ಗೆ ಬರುತ್ತದೆ ಅಥವಾ ಹೊರಗೆ ಹೋಗುತ್ತದೆ ಚಾರ್ಜ್ ಡೆನ್ಸಿಟಿ ಸಿಗ್ಮಾ Z0 ಅನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ನಾನು ಈ ಸೂತ್ರವನ್ನು ನೇರವಾಗಿ ಬಳಸಲಾಗುವುದಿಲ್ಲ ಈ ಸೂತ್ರದ ಬಳಕೆ ನೇರವಾಗಿ ನೀಡುತ್ತದೆ ನನಗೆ ಈ ಉತ್ತರವು ರೋ ಡೆಲ್ಟಾ ಫಂಕ್ಷನ್ ಆಗಿದೆ ಈ ಸಂದರ್ಭದಲ್ಲಿ ಮಾಡಿದ ಕೆಲಸವನ್ನು ನಾನು ಸ್ಪಷ್ಟವಾಗಿ ಲೆಕ್ಕ ಹಾಕಬೇಕು ಆದ್ದರಿಂದ ಚಾರ್ಜ್ q ಅನ್ನು Z0 ರಿಂದ ಅನಂತಕ್ಕೆ ಚಲಿಸುವ ಕೆಲಸವನ್ನು ನಾವು ಲೆಕ್ಕಾಚಾರ ಮಾಡೋಣ ಮತ್ತು ಮಾಡಿದ ಕೆಲಸ W ಎಂಬುದು Z0 ನಲ್ಲಿ ಅನಂತ ಮೈನಸ್V ನಲ್ಲಿ ಚಾರ್ಜ್ ಕಣದ ಸಂಭಾವ್ಯ ಶಕ್ತಿಯ ವ್ಯತ್ಯಾಸ ಆಗಲಿದೆ ಆದ್ದರಿಂದ ಇದನ್ನು ಲೆಕ್ಕಾಚಾರ ಮಾಡೋಣ ಚಾರ್ಜ್ನಲ್ಲಿರುವ ಬಲವು ಮೈನಸ್ Z 1 ಓವರ್ 4 ಪೈ ಎಪ್ಸಿಲಾನ್ 0 q ಓವರ್ 4 Z ಸ್ಕ್ವೇರ್ ಅದು Z ದೂರದಲ್ಲಿದ್ದರೆ ನಮ್ಮಿಂದ ಅನ್ವಯಿಸಲಾದ ಬಲವು Z ದಿಕ್ಕಿನಲ್ಲಿ 1 ಓವರ್ 4 ಪೈ ಎಪ್ಸಿಲಾನ್ 0 ಆಗಿರುತ್ತದೆ q 4 Z ಸ್ಕ್ವೇರ್ ಆದ್ದರಿಂದ ನಮ್ಮಿಂದ ಮಾಡಲ್ಪಟ್ಟ ಕೆಲಸವು 1 ಓವರ್ 4 ಪೈ ಎಪ್ಸಿಲಾನ್ 0 ಆಗಿರುತ್ತದೆ ಮತ್ತು ಆದ್ದರಿಂದ ಇದು q ಸ್ಕ್ವೇರ್ q q ಸ್ಕ್ವೇರ್ ಇಂಟಿಗ್ರೇಶನ್ 1 ಓವರ್ 4 Z ಸ್ಕ್ವೇರ್ Z 0 ರಿಂದ ಅನಂತಕ್ಕೆ ಚಲಿಸುತ್ತದೆ ಮತ್ತು ಅದು ನನಗೆ 1 ಓವರ್ 4 ಪೈ ಎಪ್ಸಿಲಾನ್ 0 ನೀಡುತ್ತದೆ q ಸ್ಕ್ವೇರ್ ಓವರ್ 4 Z0 ನೀಡುತ್ತದೆ ಇದು V ಪೊಟೆನ್ಶಿಯಲ್ ಅನಂತದಲ್ಲಿ ಮೈನಸ್ ಪೊಟೆನ್ಶಿಯಲ್ Z0 ನಲ್ಲಿ ಇದಕ್ಕೆ ಸಮನಾಗಿರುತ್ತದೆ ಅನಂತ ಸಂಭಾವ್ಯತೆಯನ್ನು 0 ಎಂದು ತೆಗೆದುಕೊಳ್ಳುತ್ತದೆ ನಾನು V Z 0 ಅನ್ನು ಮೈನಸ್ q ಸ್ಕ್ವೇರ್ ಓವರ್ 4 ಪೈ ಎಪ್ಸಿಲಾನ್ 0 ಪಡೆಯುತ್ತೇನೆ 1 ಓವರ್ 4 Z 0 ಆದ್ದರಿಂದ ಇದು 1 ಓವರ್ 2 Z0 ಅಲ್ಲ ಆದರೆ 1 ಓವರ್ 4 Z0 ಇದನ್ನು ಇಮೇಜ್ ಪೊಟೆನ್ಷಿಯಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ V Z ನೆಲದ ಮೇಲ್ಮೈ ಮುಂದೆ ಅಥವಾ ಲೋಹದ ಮುಂದೆ ದೂರ Z ಅನ್ನು ಸೇರಿಸಿ ಅದು 0 ಪೊಟೆನ್ಶಿಯಲ್ ಆಗಿರುತ್ತದೆ ಚಾರ್ಜ್ q ಯ ಸಂಭಾವ್ಯ ಶಕ್ತಿಯನ್ನು ಮೈನಸ್ 1 ಓವರ್ 4 ಪೈ ಎಪ್ಸಿಲಾನ್ 0 q ಸ್ಕ್ವೇರ್ ಓವರ್ 4 Z0 ಎಂದು ನೀಡಲಾಗುತ್ತದೆ ಮತ್ತು ಇದನ್ನು ಇಮೇಜ್ ಪೊಟೆನ್ಷಿಯಲ್ ಎಂದು ಕರೆಯಲಾಗುತ್ತದೆ ನಾನು ಮತ್ತೊಮ್ಮೆ ಒತ್ತಿಹೇಳುತ್ತೇನೆ ಇದು ಎರಡು ಶುಲ್ಕಗಳ ನಡುವೆ ನಾವು ಲೆಕ್ಕಾಚಾರ ಮಾಡುವ ಸ್ಥಾಯೀವಿದ್ಯುತ್ತಿನ ಸಾಮರ್ಥ್ಯಕ್ಕೆ ಸಮನಾಗಿಲ್ಲ ದೂರ 2 Z 0 ಅನ್ನು ಸೇರಿಸಿ ಏಕೆಂದರೆ ಈ ಸಂದರ್ಭದಲ್ಲಿ ನೀವು ಚಾರ್ಜ್ ಅನ್ನು ಚಲಿಸುವಾಗ ಪರೀಕ್ಷಾ ಚಾರ್ಜ್ ಈ ಸಂದರ್ಭದಲ್ಲಿ q ಆಗಿರುತ್ತದೆ ಚಾರ್ಜ್ ವಿತರಣೆಯು ಸ್ವತಃ ಬದಲಾಗುತ್ತದೆ ಆದ್ದರಿಂದ ಇಮೇಜ್ ಚಾರ್ಜ್ ನಿಂದಾಗಿ ಚಾರ್ಜ್ ನಲ್ಲಿನ ಸಾಮರ್ಥ್ಯ ಮತ್ತು ಬಲವನ್ನು ನಾವು ಲೆಕ್ಕ ಹಾಕಿದ್ದೇವೆ ನಾವು ಈಗಾಗಲೇ ಮೇಲ್ಮೈ ಚಾರ್ಜ್ ಸಾಂದ್ರತೆಯನ್ನು ಲೆಕ್ಕ ಹಾಕಿದ್ದೇವೆ ಸಿಗ್ಮಾ s ಕಾರಣದಿಂದಾಗಿ ಸಂಭವನೀಯತೆಯನ್ನು ಲೆಕ್ಕಹಾಕಲು ನಾನು ಬಯಸುತ್ತೇನೆ ಏಕೆಂದರೆ ಈ Z 0 ನಲ್ಲಿನ ಚಾರ್ಜ್ ಮತ್ತು ಫಲಿತಾಂಶ ಏನೆಂದು ನೋಡಿ ನಾನು ಗೋಳವನ್ನು ತೆಗೆದುಕೊಂಡರೆ ಇಮೇಜ್ ವಿಧಾನವನ್ನು ಬಳಸಿಕೊಂಡು ಪರಿಹರಿಸಬಹುದಾದ ಸಂಬಂಧಿತ ಸಮಸ್ಯೆ ಲೋಹೀಯ ಗೋಳವನ್ನು ಹೇಳಿ ಮತ್ತು ಅದನ್ನು ನೆಲಕ್ಕೆ ಇರಿಸಿ ಅಂದರೆ ಇದರ ಸಾಮರ್ಥ್ಯವು 0 ಮತ್ತು ಇದರ ಮುಂದೆ ಚಾರ್ಜ್ q ಅನ್ನು ಸ್ವಲ್ಪ ದೂರದಲ್ಲಿ ತೆಗೆದುಕೊಳ್ಳಿ ಈ ಗೋಳದ ಮಧ್ಯದಿಂದ d ಎಂದು ಹೇಳೋಣ ಈ ಸಂದರ್ಭದಲ್ಲಿ ನಾನು ಆಸಕ್ತಿಯ ಪ್ರದೇಶದ ಹೊರಗೆ ಮತ್ತೊಂದು ಶುಲ್ಕವನ್ನು ಸಹ ಕಾಣಬಹುದು ಅಂದರೆ ಇಲ್ಲಿ ನನ್ನ ಆಸಕ್ತಿಯ ಪ್ರದೇಶವೆಂದರೆ ಈ ಹೊರಗಿನ ಪರಿಮಾಣ ಈ ಲೋಹದ ಒಳಗೆ ನಾನು ಚಾರ್ಜ್ ಅನ್ನು ಕಾಣಬಹುದು ಆದ್ದರಿಂದ ಗಡಿ ಸ್ಥಿತಿಯು ತೃಪ್ತಿಗೊಂಡಿದೆ ಇಲ್ಲಿ ಗಡಿ ಸ್ಥಿತಿ ಏನು V ಅನಂತ ದಲ್ಲಿ 0 ವಿ ∞ 0 ನಾನು ಇದನ್ನು ಕೇಂದ್ರ ಅಥವಾ ಮೂಲವಾಗಿ ತೆಗೆದುಕೊಂಡರೆ r ನಲ್ಲಿ V ಗೆ R ಗೆ ಸಮನಾಗಿರುತ್ತದೆ R ಈ ಗೋಳದ ತ್ರಿಜ್ಯವಾಗಿದ್ದರೆ ಸಹ 0 V r R 0 Q ಯ ಈ ಸಾಮರ್ಥ್ಯದೊಂದಿಗೆ ಸಂಯೋಜಿಸುವ ಮತ್ತೊಂದು ಚಾರ್ಜ್ ಅನ್ನು ನಾನು ಕಂಡುಕೊಂಡರೆ ಅದು ಎರಡೂ ಗಡಿ ಪರಿಸ್ಥಿತಿಗಳನ್ನು ಪೂರೈಸುತ್ತದೆ ಆಗ ನಾನು ನನ್ನ ಪರಿಹಾರವನ್ನು ಕಂಡುಕೊಂಡಿದ್ದೇನೆ ಏಕೆಂದರೆ ಅದು ಒಂದು ಅನನ್ಯ ಉತ್ತರವಾಗಿದೆ ಆದ್ದರಿಂದ ಈ ಗೋಳದ ಈ ಕೇಂದ್ರವನ್ನು ಸೇರುವ ಕೇಂದ್ರ ರೇಖೆಯಂತೆಯೇ ಮತ್ತು ಚಾರ್ಜ್ q ಚಾರ್ಜ್ q ಪ್ರೈಮ್ ಅನ್ನು ಸೇರುವ ಮಧ್ಯದ ರೇಖೆಯ ಉದ್ದಕ್ಕೂ ನಾನು ಚಾರ್ಜ್ ಅನ್ನು ಒಳಗೆ ಹಾಕುತ್ತೇನೆಯೇ ಎಂದು ಪ್ರಯತ್ನಿಸೋಣ ಮತ್ತು ಗಡಿ ಪರಿಸ್ಥಿತಿಗಳನ್ನು ನಾನು ಪೂರೈಸಬಹುದೇ ಎಂದು ನೋಡೋಣ ಆದ್ದರಿಂದ r ವೆಕ್ಟರ್ ನಲ್ಲಿ ಸಂಭಾವ್ಯ V ಅನ್ನು ಬರೆಯೋಣ ಈಗ ನಾನು ಈ ದಿಕ್ಕನ್ನು Z ನಿರ್ದೇಶನವಾಗಿ ತೆಗೆದುಕೊಳ್ಳಲಿದ್ದೇನೆ ನಾನು ಈ ದಿಕ್ಕನ್ನು Z ದಿಕ್ಕಿನಲ್ಲಿ ತೆಗೆದುಕೊಂಡಿದ್ದೇನೆ ಎಂದು ನೀವು ಊಹಿಸಿ ನಿಮಗೆ ಸಾಧ್ಯವಾಗದಿದ್ದರೆ ನಾನು ಸಹ ನಿಮಗೆ ನೀಡುತ್ತೇನೆ ಮತ್ತೊಂದು ಚಿತ್ರ ಇಲ್ಲಿ ನಾನು ಈ ದಿಕ್ಕನ್ನು Z ದಿಕ್ಕಿನಂತೆ ತೆಗೆದುಕೊಂಡಿದ್ದೇನೆ ಮತ್ತು ಈ ಚಾರ್ಜ್ q ಅನ್ನು ಕೇಂದ್ರದಿಂದ d ದೂರದಲ್ಲಿ ಇಲ್ಲಿಗೆ ತೆಗೆದುಕೊಂಡಿದ್ದೇನೆ ಮತ್ತೊಂದು ಚಾರ್ಜ್ q ಪ್ರೈಮ್ ಅನ್ನು ಕೇಂದ್ರದಿಂದ ಸೇರುವ ರೇಖೆಯ ಉದ್ದಕ್ಕೂ ಕೇಂದ್ರದಿಂದ ದೂರದಲ್ಲಿರುವ d ಪ್ರೈಮ್ ಮತ್ತು ಚಾರ್ಜ್ q ಅಥವಾ Z ದಿಕ್ಕಿನಲ್ಲಿ ಇರಿಸಿ ನಂತರ V r ನಲ್ಲಿ 1 ಓವರ್ 4 ಪೈ ಎಪ್ಸಿಲಾನ್ 0 q ಓವರ್ ಮೋಡ್ r ಮೈನಸ್ d Z ನಲ್ಲಿ ಎಂದು ಬರೆಯಬಹುದು ಈ ಚಾರ್ಜ್ q ಮತ್ತು ಇಮೇಜ್ ಚಾರ್ಜ್ನಿಂದಾಗಿ ನಾನು ಬೇರೆ ಬಣ್ಣದಲ್ಲಿ ಬರೆಯಲು ಹೋಗುತ್ತೇನೆ ಮತ್ತು 1 ಓವರ್ 4 ಪೈ ಎಪ್ಸಿಲಾನ್ 0 q ಪ್ರೈಮ್ ಓವರ್ r ಮೈನಸ್ d ಪ್ರೈಮ್ Z ಆದ್ದರಿಂದ ನಾನು ಅದನ್ನು ಬೇರೆ ದೂರದಲ್ಲಿ ಇರಿಸಿದ್ದೇನೆ ಆದರೆ ಲೋಹೀಯ ಗೋಳದ ಒಳಗೆ ಆದ್ದರಿಂದ ಪಾಯ್ಸನ್ ನ ಸಮೀಕರಣದ ಹೊರಗಡೆ ಒಂದೇ ಆಗಿರುತ್ತದೆ r ಮೈನಸ್ d Z ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಮೈನಸ್ 2 r d ಕಾಸ್ ಥೀಟಾ r ಮೈನಸ್ d ಪ್ರೈಮ್ Z ಗೆ ಸಮಾನವಾಗಿರುತ್ತದೆ ಅದೇ ರೀತಿ r ಸ್ಕ್ವೇರ್ ನ ವರ್ಗಮೂಲ ಮತ್ತು d ಪ್ರೈಮ್ ಸ್ಕ್ವೇರ್ ಮೈನಸ್ 2 r d ಪ್ರೈಮ್ ಕೊಸೈನ್ ಥೀಟಾ ಎರಡೂ ಚಾರ್ಜ್ ಗಳು Z ಅಕ್ಷದಲ್ಲಿರುವುದರಿಂದ ಥೀಟಾ ಒಂದೇ ಆಗಿರುತ್ತದೆ ಆದ್ದರಿಂದ ಈಗ ಪೊಟೆನ್ಶಿಯಲ್ V ಅನ್ನು r ನಲ್ಲಿ 1 ಓವರ್ 4 ಪೈ ಎಪ್ಸಿಲಾನ್ 0 ಎಂದು ಬರೆಯೋಣ ಅದು ಸಾಮಾನ್ಯವಾಗಿದೆ q ಓವರ್ ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಮೈನಸ್ 2 d r ಕೊಸೈನ್ ಥೀಟಾ ಪ್ಲಸ್ q ಪ್ರೈಮ್ ಓವರ್ ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ d ಪ್ರೈಮ್ ಸ್ಕ್ವೇರ್ ಮೈನಸ್ 2 r d ಪ್ರೈಮ್ ಥೀಟಾ ದ ಕೊಸೈನ್ ಈ ಶುಲ್ಕಗಳನ್ನು ಸೃಷ್ಟಿಸಲು ನಾನು ಇಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಿದ್ದೇನೆ ಆದಾಗ್ಯೂ ಆರಂಭದಲ್ಲಿ ಎರಡು ವಿಭಿನ್ನ ಚಾರ್ಜ್ ಗಳನ್ನು ನೋಡುವ ಮೂಲಕ ಮತ್ತು ಮೇಲ್ಮೈಯನ್ನು ಕಂಡುಕೊಳ್ಳುವ ಮೂಲಕವೂ ಅವುಗಳನ್ನು ಉತ್ಪಾದಿಸಬಹುದು ಅಲ್ಲಿ ಪೊಟೆನ್ಶಿಯಲ್ 0 ಆದರೆ ಇಲ್ಲಿ ನಾನು ಸ್ವಲ್ಪ ಕುಶಲತೆಯನ್ನು ಮಾಡಲಿದ್ದೇನೆ ನಾನು ಇದನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 q ಗೆ ಸಮನಾಗಿ ಬರೆಯಲಿದ್ದೇನೆ ನಾನು r ಸಾಮಾನ್ಯ ವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಒಳಗೆ ನಾನು ಈ 1 ಪ್ಲಸ್ d ಓವರ್ r ಸ್ಕ್ವೇರ್ ಮೈನಸ್ 2 d ಓವರ್ r ಕೊಸೈನ್ ಥೀಟಾ ವನ್ನು ಪವರ್ ಅರ್ಧಕ್ಕೆ ಹೆಚ್ಚಿಸಿ q ಪ್ರೈಮ್ ನಾನು ಇಲ್ಲಿ d ಪ್ರೈಮ್ ಕಾಮನ್ ಅನ್ನು ತೆಗೆದುಕೊಳ್ಳುತ್ತೇನೆ d ಪ್ರೈಮ್ ಸ್ಕ್ವೇರ್ ರೂಟ್ 1 ಪ್ಲಸ್ r ಓವರ್ d ಪ್ರೈಮ್ ಸ್ಕ್ವೇರ್ ಮೈನಸ್ 2 r ಓವರ್ d ಪ್ರೈಮ್ ಕೊಸೈನ್ ಥೀಟಾ ಅದನ್ನು ಮುಚ್ಚಿ ನನಗೆ ಏನು ಬೇಕು ನಾನು r ಮಾಡ್ಯುಲಸ್ ನಲ್ಲಿ r ಗೆ ಸಮನಾಗಿರಬೇಕು V 0 ಆಗಿರಬೇಕು ಆದ್ದರಿಂದ ನಾವು r ಗೆ ಸಮನಾದ ಮಾಡ್ಯುಲಸ್ ಅನ್ನು ತೆಗೆದುಕೊಳ್ಳೋಣ ಅಥವಾ ಇದು r ಅನ್ನು r ಗೆ ಸಮನಾಗಿ ಸೂಚಿಸುತ್ತದೆ ಪೊಟೆನ್ಶಿಯಲ್ ಅನ್ನು ಬರೆಯೋಣ ಆದ್ದರಿಂದ R ನಲ್ಲಿ ಸಮನಾದ V ನಲ್ಲಿ 1 ಓವರ್ 4 ಪೈ ಎಪ್ಸಿಲಾನ್ 0 q ಓವರ್ r 1 ಪ್ಲಸ್ d ಓವರ್ r ಸ್ಕ್ವೇರ್ ಮೈನಸ್ 2 d ಓವರ್ r ಕಾಸ್ ಥೀಟಾ d ಪ್ರೈಮ್ 1 ಪ್ಲಸ್ r ಪವರ್ ಅರ್ಧದಷ್ಟು ಪ್ಲಸ್ q ಪ್ರೈಮ್ ಅನ್ನು ಹೆಚ್ಚಿಸಿ ಓವರ್ d ಪ್ರೈಮ್ ಸ್ಕ್ವೇರ್ ಮೈನಸ್ 2 r ಓವರ್ d ಪ್ರೈಮ್ ಕಾಸ್ ಥೀಟಾ ಮತ್ತು ಈ ಸಂಪೂರ್ಣ ವಿಷಯ 0 ಆಗಿರಬೇಕೆಂದು ನಾನು ಬಯಸುತ್ತೇನೆ ನಾನು ಖಚಿತಪಡಿಸಿಕೊಳ್ಳಬಹುದು ಮುಂದೆ ಮೈನಸ್ ಚಿಹ್ನೆಯೊಂದಿಗೆ q ಅವಿಭಾಜ್ಯ ಕ್ಕಿಂತ q ಅವಿಭಾಜ್ಯಕ್ಕೆ ಸಮನಾಗಿರಬೇಕು ಮತ್ತು d ಗಿಂತ ಹೆಚ್ಚು R ಅವಿಭಾಜ್ಯ ಚಿಹ್ನೆಗೆ R ಗೆ ಸಮನಾಗಿರಬೇಕು ನಾನು ಎರಡು ಅಪರಿಚಿತ q ಅವಿಭಾಜ್ಯ ಮತ್ತು d ಅವಿಭಾಜ್ಯ ಮತ್ತು ನಾನು ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಇದು ನನಗೆ d ಅವಿಭಾಜ್ಯವು r ಸ್ಕ್ವೇರ್ ಅನ್ನು d ಗಿಂತ ಸಮನಾಗಿ ನೀಡುತ್ತದೆ ಇದು ಖಂಡಿತವಾಗಿಯೂ r ಗಿಂತ ಕಡಿಮೆಯಿರುತ್ತದೆ ಏಕೆಂದರೆ d r r ಗಿಂತ ದೊಡ್ಡದಾಗಿದೆ ಮತ್ತು q ಪ್ರೈಮ್ ಮೈನಸ್ q r ಓವರ್ d ಆದ್ದರಿಂದ ನಾನು ಈ ಗೋಳವನ್ನು ನೆಲಕ್ಕೆ ಇಳಿಸಿದರೆ ಮತ್ತು ಅದರಿಂದ d ದೂರದಲ್ಲಿ ಚಾರ್ಜ್ ಅನ್ನು ಹಾಕಿದರೆ ಅದು ಕೇಂದ್ರವಾಗಿರುತ್ತದೆ ನಂತರ ನಾನು ಇಲ್ಲಿ ಮತ್ತೊಂದು ಚಾರ್ಜ್ ಅನ್ನು q ಅವಿಭಾಜ್ಯವನ್ನು ಹಾಕಿದರೆ ಇದು q q ಅವಿಭಾಜ್ಯ ಮೈನಸ್ q ಗೆ ಸಮಾನವಾಗಿರುತ್ತದೆ R ಓವರ್ d q q ತ್ರಿಜ್ಯವು R ಆಗಿದೆ ದೂರ d ಅವಿಭಾಜ್ಯವನ್ನು ಸೇರಿಸಿ ಅದು R ಸ್ಕ್ವೇರ್ ಓವರ್ d d R2d ನಂತರ V ಮೇಲ್ಮೈಯಲ್ಲಿ 0 ಮತ್ತು r ಅನಂತಕ್ಕೆ ಸಮನಾಗಿದ್ದಾಗ V 0 ಆದ್ದರಿಂದ ಗಡಿ ಸ್ಥಿತಿಯನ್ನು ಪೂರೈಸುವ ಈ ಶುಲ್ಕಗಳ ಸಂಯೋಜನೆಯನ್ನು ನಾವು ಕಂಡುಕೊಂಡಿದ್ದೇವೆ ಮತ್ತು ಈ ಪ್ರದೇಶದಲ್ಲಿ ಈ ಗೋಳದ ಹೊರಗೆ ಡೆಲ್ ಸ್ಕ್ವೇರ್ V ಎಪ್ಸಿಲಾನ್ 0 ಡೆಲ್ಟಾ r ಮೈನಸ್ ಈ d ವೆಕ್ಟರ್ ಗಿಂತ ಮೈನಸ್ q ಗೆ ಸಮಾನವಾಗಿರುತ್ತದೆ ಅದು Z ಅಕ್ಷದಲ್ಲಿದ್ದರೆ ಅದು d Z ಆಗುತ್ತದೆ ಆದ್ದರಿಂದ ಹೊರಗಿನ ಪ್ರದೇಶದಲ್ಲಿ ಪಾಯ್ಸನ್ನ ಸಮೀಕರಣವನ್ನು ತೃಪ್ತಿಪಡಿಸುವ ಚಾರ್ಜ್ ಗಳ ಸಂಯೋಜನೆಯನ್ನು ನಾವು ಕಂಡುಕೊಂಡಿದ್ದೇವೆ ಎಲ್ಲಾ ಗಡಿ ಪರಿಸ್ಥಿತಿಗಳನ್ನು ಸಹ ಪೂರೈಸುತ್ತೇವೆ ನಾವು ಈ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಅಂದರೆ ಈ ಸಂದರ್ಭದಲ್ಲಿ ಪ್ಲಸ್ V q ಅವಿಭಾಜ್ಯದಿಂದಾಗಿ V r ಆಗಿರುತ್ತದೆ ಆದ್ದರಿಂದ ನಾನು ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದೇನೆಂದರೆ ದ್ರಾವಣದ ಅನನ್ಯತೆಯನ್ನು ಬಳಸಿಕೊಂಡು ನಾವು ಕೆಲವು ಸಂದರ್ಭಗಳಲ್ಲಿ ಲೆಕ್ಕ ಹಾಕಬಹುದು ಉದಾಹರಣೆಗೆ ನಾವು ಎರಡು ಉದಾಹರಣೆಗಳನ್ನು ಮಾಡಿದ್ದೇವೆ ಅಲ್ಲಿ ವಿಮಾನ ನೆಲದ ಮೇಲ್ಮೈ ಮುಂದೆ ಚಾರ್ಜ್ ಮತ್ತು ಮುಂದೆ ಚಾರ್ಜ್ ನೆಲದ ಗೋಳ ಅಥವಾ ನೆಲದ ಲೋಹೀಯ ಗೋಳ ಗಡಿ ಸ್ಥಿತಿ ಮತ್ತು ಸರಿಯಾದ ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುವ ಚಾರ್ಜ್ ಸಂಯೋಜನೆಗಳನ್ನು ನಾವು ಕಾಣಬಹುದು ಮತ್ತು ಆದ್ದರಿಂದ ಅದು ಆ ಪರಿಸ್ಥಿತಿಗೆ ಸರಿಯಾದ ಪರಿಹಾರವನ್ನು ನೀಡುತ್ತದೆ ಪ್ಲ್ಯಾನರ್ ಮೇಲ್ಮೈ ಚಾರ್ಜ್ ನ ಸಂದರ್ಭದಲ್ಲಿ ನಾನು ಮಾಡಿದ ಸಮಸ್ಯೆಗಳನ್ನು ನಾನು ಯೋಜನಾ ಮೇಲ್ಮೈ ಮುಂದೆ ಇಡುತ್ತೇನೆ ಮತ್ತು ಅದನ್ನು ಪ್ರಯತ್ನಿಸಲು ಸಹ ನೀಡುತ್ತೇನೆ